ಇಂಜಿನಿಯರಿಂಗ್ ಗಣಿತ 1 ರ ಉಪನ್ಯಾಸಗಳಿಗೆ ಮತ್ತೆ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 22 ನಾವು ಅವಿಭಾಜ್ಯ ಕಲನಶಾಸ್ತ್ರದ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ನಿರ್ದಿಷ್ಟವಾಗಿ ಟೈಪ್ 1 ರ ಅನುಚಿತ ಅವಿಭಾಜ್ಯಗಳು ಇಂದು ನಾವು ಟೈಪ್ 1 ಅವಿಭಾಜ್ಯಗಳ ಒಮ್ಮುಖದ ಬಗ್ಗೆ ಮಾತನಾಡುತ್ತೇವೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಟೈಪ್ 1 ರ ಅವಿಭಾಜ್ಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂದು ನೋಡಿದ್ದೇವೆ ಮತ್ತು ಮೌಲ್ಯಮಾಪನದ ಆಧಾರದ ಮೇಲೆ ಅವಿಭಾಜ್ಯವು ಒಮ್ಮುಖವಾಗುತ್ತದೆಯೇ ಅಥವಾ ಅದು ಭಿನ್ನವಾಗಿದೆಯೆ ಎಂದು ನಾವು ತೀರ್ಮಾನಿಸಬಹುದು ಆದರೆ ಇಂದು ನಾವು ಕೆಲವು ಪರೀಕ್ಷೆಯ ಆಧಾರದ ಮೇಲೆ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡದೆ ಅವಿಭಾಜ್ಯವು ಒಮ್ಮುಖವಾಗುವುದು ಅಥವಾ ಭಿನ್ನವಾಗುವುದು ಹೇಗೆ ಎನ್ನುವುದರ ಕುರಿತು ಚರ್ಚಿಸೊಣ ಹಿಂದಿನ ಉಪನ್ಯಾಸದಲ್ಲಿ ನಾವು ಪರೀಕ್ಷಾ ಪ್ರಕರಣ p1 ಗಾಗಿ ಒಮ್ಮುಖವಾಗುತ್ತದೆ ಮತ್ತು p1 ಆಗಿದ್ದರೆ ಭಿನ್ನವಾಗಿರುತ್ತದೆ ಎ೦ದು ಚರ್ಚಿಸಿದ್ದೇವೆ ಅವಿಭಾಜ್ಯಗಳನ್ನು ಇತರ ಅನುಚಿತ ಅವಿಭಾಜ್ಯಗಳೊಂದಿಗೆ ಹೋಲಿಸಲು ಮತ್ತು ಅಂಡರ್ಲೈನ್ ಅವಿಭಾಜ್ಯದ ಒಮ್ಮುಖವನ್ನು ತೀರ್ಮಾನಿಸಲು ಈ ಪರೀಕ್ಷಾ ಅವಿಭಾಜ್ಯವು ತುಂಬಾ ಉಪಯುಕ್ತವಾಗಿದೆ ಆದ್ದರಿಂದ ಇಲ್ಲಿ ಮತ್ತೆ ಇದರ ಈ ಒಮ್ಮುಖವು ಮೇಲೆ ಅವಲಂಬಿತವಾಗಿರುತ್ತದೆ ಎಲ್ಲಾ ಮೌಲ್ಯಗಳಿಗೆ ಈ ಅವಿಭಾಜ್ಯ ಒಮ್ಮುಖ ಮತ್ತು ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಮತ್ತೆ ಟೈಪ್ 1 ಅವಿಭಾಜ್ಯಗಳ ಬಗ್ಗೆ ಮಾತನಾಡುತ್ತೇವೆ ಈ ಶ್ರೇಣಿಯಲ್ಲಿನ ಯಾವುದೇ ಮೌಲ್ಯಕ್ಕೆ ನಮ್ಮ ಬೌಂಡ್ ಆಗಿರುವಾಗ ನಾವು ಈ ಟೈಪ್ 1 ಅವಿಭಾಜ್ಯ ಅನ್ನು ಹೊಂದಿದ್ದೇವೆ a ಇ೦ದ b ಮತ್ತು ಅಥವಾ ಆದ್ದರಿಂದ ಎರಡೂ ರಿಂದ ನಂತೆಯೇ ಇರುತ್ತವೆ ಮತ್ತು ಅದು ವಿಧ 1 ಅವಿಭಾಜ್ಯವಾಗಿದೆ ನಾವು ಅಂತಹ ಅವಿಭಾಜ್ಯಗಳ ಒಮ್ಮುಖದ ಬಗ್ಗೆ ಮಾತನಾಡುತ್ತೇವೆ ಅಲ್ಲಿ ಅನಂತವು ಮಿತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಇದು ತುಂಬಾ ಉಪಯುಕ್ತವಾದ ಹೋಲಿಕೆ ಪರೀಕ್ಷೆಯಾಗಿದ್ದು ಇದನ್ನು ಹೋಲಿಕೆ ಪರೀಕ್ಷೆ 1 ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ಮತ್ತು ಮತ್ತು ಮೇಲೆ ಸಂಯೋಜಿಸಬಹುದು ಎಂದು ಭಾವಿಸೋಣ ಒಮ್ಮುಖವಾಗಿದ್ದರೆ ಒಮ್ಮುಖವಾಗುತ್ತದೆ ಭಿನ್ನವಾಗಿದ್ದರೆ ಭಿನ್ನವಾಗಿರುತ್ತದೆ ಇಲ್ಲಿ ಈ ಅವಿಭಾಜ್ಯ g ಆದ್ದರಿಂದ g ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ನಂತರ f ಆ ಸಂದರ್ಭದಲ್ಲಿ ಈ ಅವಿಭಾಜ್ಯವು ಆ ಅರ್ಥದಲ್ಲಿ ದೊಡ್ಡ ಅವಿಭಾಜ್ಯವಾಗಿದೆ ಏಕೆಂದರೆ g ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ಆದ್ದರಿಂದ ಈ g ದೊಡ್ಡದಾದಾಗ ನಮಗೆ ನಿಜಕ್ಕೂ ಈ ಸಂಬಂಧವಿದೆ ಈ ಅವಿಭಾಜ್ಯ ಈ ದೊಡ್ಡ ಮೌಲ್ಯವನ್ನು ಹೊಂದಿರುತ್ತದೆ ನಂತರ ಈ ಅವಿಭಾಜ್ಯ ನಾವು ಯಾವುದೇ ಶ್ರೇಣಿಯನ್ನು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ಈ ಅವಿಭಾಜ್ಯವು ಸ್ವಾಭಾವಿಕವಾಗಿ ಅಸ್ತಿತ್ವದಲ್ಲಿದ್ದರೆ ನಾವು ಇಲ್ಲಿ ಅಂತಹ ಫಲಿತಾಂಶವನ್ನು ಹೊಂದಿದ್ದೇವೆ ಈ ಅವಿಭಾಜ್ಯವು ಒಮ್ಮುಖವಾಗಿದ್ದರೆ ಏಕೆಂದರೆ ಮತ್ತು ಇದು ದೊಡ್ಡ ಮೌಲ್ಯವಾಗಿದೆ g ಒಂದು ದೊಡ್ಡ ಮೌಲ್ಯವನ್ನು x ಗಿಂತ ಹೆಚ್ಚಿನ ಹಂತದಲ್ಲಿ ತೆಗೆದುಕೊಳ್ಳುತ್ತಿದೆ ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಈ ಅವಿಭಾಜ್ಯ ಕೂಡ ಒಮ್ಮುಖಗೊಳ್ಳುತ್ತದೆ ಏಕೆಂದರೆ ಈ ಮೌಲ್ಯವು ಅಸ್ತಿತ್ವದಲ್ಲಿದ್ದರೆ ಮತ್ತು ಇದು ಅದಕ್ಕಿಂತ ಚಿಕ್ಕದಾಗಿದೆ ಆದ್ದರಿಂದ ಸ್ವಾಭಾವಿಕವಾಗಿ ಇದು ಸಹ ಅಸ್ತಿತ್ವದಲ್ಲಿದೆ ಅವಿಭಾಜ್ಯ ಭಿನ್ನವಾಗಿದ್ದರೆ ಭಿನ್ನವಾಗಿರುತ್ತದೆ ಎಂದು ನಾವು ತೀರ್ಮಾನಿಸಬಹುದು ಆದ್ದರಿಂದ ಸಣ್ಣ ಅವಿಭಾಜ್ಯವಾಗಿದ್ದರೆ ಇದು ಭಿನ್ನವಾಗಿರುತ್ತದೆ ಸ್ವಾಭಾವಿಕವಾಗಿ ನಾವು ಈ a ರಿಂದ ವರೆಗೆ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಎಂದು ತೀರ್ಮಾನಿಸಬಹುದು ಏಕೆಂದರೆ ಈ ಸಣ್ಣ ಮೌಲ್ಯಗಳನ್ನು ಇಲ್ಲಿ ಯಾವುದೇ ಹಂತದಲ್ಲಿ x ಗಿಂತ ದೊಡ್ಡದಾಗಿದೆ ಮತ್ತು ಈ ಅವಿಭಾಜ್ಯ ಅಸ್ತಿತ್ವದಲ್ಲಿದ್ದರೆ ಸ್ವಾಭಾವಿಕವಾಗಿ ಇದು ಈ ಅನ್ನು ಸಣ್ಣ ಮೌಲ್ಯಗಳೊಂದಿಗೆ ಅಸ್ತಿತ್ವದಲ್ಲಿಲ್ಲದಿದ್ದರೆ ಸ್ವಾಭಾವಿಕವಾಗಿ ಇದು ಸಹ ಅಸ್ತಿತ್ವದಲ್ಲಿಲ್ಲ ಇದು ಕೂಡ ಭಿನ್ನವಾಗಿರುತ್ತದೆ ಇಲ್ಲಿ ನಾವು ಮತ್ತೊಂದು ಪರೀಕ್ಷೆಯನ್ನು ಹೊಂದಿದ್ದೇವೆ ಇದನ್ನು ಮಿತಿ ಹೋಲಿಕೆ ಪರೀಕ್ಷೆ ಅಥವಾ ಹೋಲಿಕೆ ಪರೀಕ್ಷೆ 2 ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಮತ್ತೆ ಇಲ್ಲಿ ಉಪಯುಕ್ತ ಪರೀಕ್ಷೆಯಾಗಿದೆ ಆದ್ದರಿಂದ ನಾವು ಈ ಮತ್ತು ಅನ್ನು ಹೊಂದಿದ್ದೇವೆ ಅವುಗಳು ಗಿಂತ ಹೆಚ್ಚಿನದಾದ ಯ ಯಾವುದೇ ಮೌಲ್ಯಕ್ಕೆ ವ್ಯಾಪ್ತಿಯಲ್ಲಿ ಸಂಯೋಜಿಸಲ್ಪಡುತ್ತವೆ ಮತ್ತೆ ನಕಾರಾತ್ಮಕವಲ್ಲದ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು a ಗಿಂತ ಹೆಚ್ಚಿನ ನ ಎಲ್ಲ ಮೌಲ್ಯಗಳು ಕಟ್ಟುನಿಟ್ಟಾಗಿ ಧನಾತ್ಮಕವಾಗಿರುತ್ತದೆ ಎಂದು ತಿರ್ಮಾನಿಸಬಹುದಾಗಿದೆ ತದನಂತರ ನಾವು ಈ ಮಿತಿಯನ್ನು ತೆಗೆದುಕೊಳ್ಳುವಾಗ x ಅನಂತಕ್ಕೆ x ವಿಧಾನಗಳನ್ನು ಕುರಿತು ಮಾತನಾಡುತ್ತೇವೆ ಆದ್ದರಿಂದ ನಾವು ಈ ಅನ್ನು ತೆಗೆದುಕೊಂಡರೆ ನಾವು ಎರಡು ಕಾರ್ಯಗಳನ್ನು ಹೊಂದಿದ್ದೇವೆ ಈ ನಡವಳಿಕೆಯನ್ನು ನಾವು ನಿಜವಾಗಿ ಪಡೆಯುತ್ತಿದ್ದೇವೆ ಅದು ಎರಡು ಕಾರ್ಯಗಳ ಈ ಅನುಪಾತದ ಮತ್ತು ಅದು ಕೇವಲ ಶೂನ್ಯೇತರ ಸಂಖ್ಯೆ ಎಂದು ಬಂದರೆ ಅಂತಹ ಸಂದರ್ಭದಲ್ಲಿ ಆಗಿರುವಾಗ ಈ f ಮತ್ತು g ನ ವರ್ತನೆಯು ಹೋಲುತ್ತದೆ ಎಂದು ನಾವು ಇಲ್ಲಿಂದ ತೀರ್ಮಾನಿಸಬಹುದು ಏಕೆಂದರೆ ನಾವು ಅಲ್ಲಿ ಸ್ವಲ್ಪ ಸ್ಥಿರತೆಯನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ನಾವು ಅನ್ನು ಹೊಂದಿರುವ ಈ ಅವಿಭಾಜ್ಯಗಳಿಗೆ ಸಂಬಂಧಿಸಿದಂತೆ ಟೈಪ್ 1 ಅವಿಭಾಜ್ಯ ಮತ್ತು ಇಲ್ಲಿ ಈ ಕಾರಣದಿಂದ ಈ ಕೋಷ್ಟಕವು ಒಮ್ಮುಖವಾಗಬಹುದು ಅಥವಾ ಭಿನ್ನವಾಗಬಹುದು ಆಗ ನಮಗೆ ಸಮಸ್ಯೆ ಇದೆ ಮತ್ತು ಈ ಮತ್ತು ಅನಂತಕ್ಕೆ ಹೋದಂತೆಯೇ ಅವು ವರ್ತಿಸುತ್ತವೆ ಎಂದು ನಾವು ಗಮನಿಸಿದ್ದೇವೆ ಮತ್ತು ಆ ಸಂದರ್ಭದಲ್ಲಿ ನಾವು ಸುಲಭವಾಗಿ ತೀರ್ಮಾನಿಸಬಹುದು ಆದ್ದರಿಂದ ಈ ಅವಿಭಾಜ್ಯ ಅಥವಾ ಇದು ಅವಿಭಾಜ್ಯ ಈ ಮಿತಿಯನ್ನು ನಾವು ಶೂನ್ಯೇತರ ಸಂಖ್ಯೆಯಾಗಿ ಪಡೆದಾಗ ಎರಡೂ ಒಮ್ಮುಖವಾಗುತ್ತವೆ ಅಥವಾ ಎರಡೂ ಭಿನ್ನವಾಗುತ್ತವೆ ನಾವು ಈ ಎಲ್ಲಾ ಫಲಿತಾಂಶಗಳನ್ನು ಸಾಬೀತುಪಡಿಸುತ್ತಿಲ್ಲ ಆದರೆ ಅಂತಃಪ್ರಜ್ಞೆಯ ಮೂಲಕ ಅವರು ಹೊಂದಿರುವ ಈ ಎಲ್ಲಾ ಫಲಿತಾಂಶಗಳನ್ನು ನಾವು ನೋಡಬಹುದು ಉದಾಹರಣೆಗೆ ಇಲ್ಲಿ ನಾನು ಹೇಳಿದಂತೆ ಎರಡೂ ಕಾರ್ಯಗಳ ಈ ನಡವಳಿಕೆಯು ನಂತೆಯೇ ಇರುತ್ತದೆ ಆ ಸಂದರ್ಭದಲ್ಲಿ ಇದು ಒಮ್ಮುಖವಾಗಿದ್ದರೆ ಇನ್ನೊಂದನ್ನು ಸಹ ಒಮ್ಮುಖಗೊಳಿಸುತ್ತದೆ ಮತ್ತು ಇದು ಒಮ್ಮುಖವಾಗಿದ್ದರೆ ಇದು ಕೂಡ ಒಮ್ಮುಖವಾಗುತ್ತದೆ ಎಂದು ನಾವು ಸುಲಭವಾಗಿ ತೀರ್ಮಾನಿಸಬಹುದು ಮತ್ತು ಇದು ತುಂಬಾ ಉಪಯುಕ್ತವಾಗಲಿದೆ ಏಕೆಂದರೆ ಒಂದು ನಿರ್ದಿಷ್ಟ ಅವಿಭಾಜ್ಯಗಳಿಗೆ ಈ ನೀಡಲಾಗಿದೆ ಎಂದು ಭಾವಿಸೋಣ ನಾವು ಒಂದು ಅನ್ನು ನಿರ್ಮಿಸುತ್ತೇವೆ ಅವರ ನಡವಳಿಕೆಯನ್ನು ತಿಳಿದಿದೆ ಅಥವಾ ಈ ನ ಅವಿಭಾಜ್ಯವು ಒಮ್ಮುಖವಾಗುತ್ತದೆಯೇ ಅಥವಾ ಭಿನ್ನವಾಗಿದೆಯೆ ಎಂದು ತಿಳಿದುಬರುತ್ತದೆ ಮತ್ತು ಈ ಅವಿಭಾಜ್ಯ ವರ್ತನೆಯ ಆಧಾರದ ಮೇಲೆ ನಾವು ಇತರ ಅವಿಭಾಜ್ಯಗಳ ಒಮ್ಮುಖವನ್ನು ಸುಲಭವಾಗಿ ತೀರ್ಮಾನಿಸಬಹುದು ಇದಲ್ಲದೆ ಉದಾಹರಣೆಗೆ ಈ 0 ಆಗಿದ್ದರೆ ಏನಾಗುತ್ತದೆ ಎಂಬುದು 0 ಎಂದರೆ ಈ ಕಾರ್ಯಕ್ಕಿಂತ ಇದು ಅನಂತಕ್ಕೆ ವೇಗವಾಗಿ ಒಮ್ಮುಖವಾಗುತ್ತಿದೆ ನಂತರ ಇದು ಇಲ್ಲಿ ಮಾತ್ರ ಪ್ರಾಬಲ್ಯ ಸಾಧಿಸುತ್ತದೆ ಪ್ರಾಬಲ್ಯ ಸಾಧಿಸುತ್ತದೆ ಮತ್ತು ನಂತರ ಇದು 0 ಕ್ಕೆ ಹೋಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಪ್ರಾಬಲ್ಯದ ಕಾರ್ಯವಾಗಿದೆ ನಾವು ಈ ಅನ್ನು ಪಡೆಯುತ್ತೇವೆ ಈ ಸಂದರ್ಭದಲ್ಲಿ ಈ ಅವಿಭಾಜ್ಯವು ಒಮ್ಮುಖವಾಗಿದ್ದರೆ ನಾವು ಈ ಕಾರ್ಯವನ್ನು ಹೊಂದಿದ್ದೇವೆ ಅದು ಈ ಗಿಂತನಂತೆ ಪ್ರಾಬಲ್ಯ ಹೊಂದಿದೆ ಇದು ಒಮ್ಮುಖವಾಗಿದ್ದರೆ ಸ್ವಾಭಾವಿಕವಾಗಿ ಇತರ ಅವಿಭಾಜ್ಯಗಳು ಸಹ ಒಮ್ಮುಖವಾಗುತ್ತವೆ ಆದ್ದರಿಂದ ಅದು ಮತ್ತೆ ಸರಳವಾಗಿದೆ ಏಕೆಂದರೆ ಆದಾಗ ಈ ಮಿತಿ 0 ಆಗಿರುತ್ತದೆ ಆದ್ದರಿಂದ ಇಲ್ಲಿ ಎಂಬುದು ಗಿಂತ ಗಿಂತ ವೇಗವಾಗಿ ಬೆಳೆಯುತ್ತಿದೆ ಇದು ಅನಂತಕ್ಕೆ ವೇಗವಾಗಿ ಸಮೀಪಿಸುತ್ತಿದೆ ನಂತರ ಇದು 1 ಆದ್ದರಿಂದ ನಾವು ಈ 0 ಅನ್ನು ಅಲ್ಲಿ ಪಡೆಯುತ್ತಿದ್ದೇವೆ ಇದು ಒಂದು ಮತ್ತು ಈ ಒಮ್ಮುಖವಾಗಿದ್ದರೆ ಅದು ಇಲ್ಲಿ ಒಂದು ಕಾರಣವಾಗಿದೆ ಆದ್ದರಿಂದ ಕೂಡ ಒಮ್ಮುಖವಾಗುತ್ತದೆ ಇಲ್ಲಿ ಆದ್ದರಿಂದ ಇದು ಸೀಮಿತಗೊಳಿಸುವ ಸಂದರ್ಭದಲ್ಲಿ ಈ ಅನುಪಾತವನ್ನು ಅನಂತಕ್ಕೆ ಸಮೀಪಿಸುತ್ತಿದ್ದರೆ ಆ ಸಂದರ್ಭದಲ್ಲಿ ಈ ಪ್ರಾಬಲ್ಯ ಹೊಂದಿದೆ ನಂತರ ಭಿನ್ನವಾಗಿರುತ್ತದೆ ಎಂದು ನಾವು ತೀರ್ಮಾನಿಸಬಹುದು ಈ ವಿಭಿನ್ನವಾಗಿರುವ ಫಲಿತಾಂಶವನ್ನು ನಾವು ಹೊಂದಿದ್ದರೆ ನಾವು ಅವಿಭಾಜ್ಯ ಬಗ್ಗೆ ಏನನ್ನಾದರೂ ಹೇಳಬಹುದು ಅದು ಸಹ ಭಿನ್ನವಾಗಿರುತ್ತದೆ ಏಕೆಂದರೆ ಈ ಕಾರ್ಯವನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ಇದು ಇದಕ್ಕಿಂತ ವೇಗವಾಗಿ ಬೆಳೆಯುತ್ತಿದೆ ಮತ್ತು ಅಲ್ಲಿ ನಾವು ಅನಂತತೆಯನ್ನು ಪಡೆಯುತ್ತಿದ್ದೇವೆ ಆ ಸಂದರ್ಭದಲ್ಲಿ ಈ ಅವಿಭಾಜ್ಯ ಸಹ ಭಿನ್ನವಾಗಿರುತ್ತದೆ ಮತ್ತು ಭಿನ್ನವಾಗಿದ್ದರೆ ಭಿನ್ನವಾಗಿರುತ್ತದೆ ಆದ್ದರಿಂದ ಇವುಗಳು ನಾವು ಚರ್ಚಿಸಿದ ಸರಳ ಹೋಲಿಕೆ ಪರೀಕ್ಷೆ ಮತ್ತು ಈಗ ನಾವು ಕೆಲವು ಮಾದರಿ ಸಮಸ್ಯೆಗಳಿಗೆ ಹೋಗುತ್ತೇವೆ ಉದಾಹರಣೆಗೆ ಇದನ್ನು ನಾವು ಈಗ ಈ ಅವಿಭಾಜ್ಯದ ಒಮ್ಮುಖವನ್ನು ಪರೀಕ್ಷಿಸುತ್ತೇವೆ ನಾವು ಈಗ ಇಲ್ಲಿ ನಿಜವಾಗಿಯೂ ನಾವು ಸಂಬಂಧಿಸಬಹುದಾದ ಮತ್ತೊಂದು ಕಾರ್ಯವನ್ನು ಕಂಡುಹಿಡಿಯಬೇಕಾಗಿದೆ ಅಥವಾ ಇದು ಅನಂತತೆಯ ವಿಧಾನಗಳಂತೆಯೇ ಹೋಲಿಸಬಹುದು ಮತ್ತೆ ನಮಗೆ ಅನಂತತೆಯ ಸಮಸ್ಯೆ ಇದೆ ಅದು ಈ ಅನುಚಿತ ಸಮಗ್ರತೆಗಳ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಆದ್ದರಿಂದ ಅನಂತಕ್ಕೆ ಸಮೀಪಿಸುತ್ತಿದ್ದಂತೆ ಈ ಕಾರ್ಯವು ಹೇಗೆ ವರ್ತಿಸುತ್ತಿದೆ ಎಂಬುದನ್ನು ಇಲ್ಲಿ ನಾವು ನೋಡುತ್ತೇವೆ ಮೂಲತಃ ನಾವು ಸಾಮಾನ್ಯವಾಗಿ ಇಲ್ಲಿ ಏನು ಮಾಡುತ್ತೇವೆಂದರೆ ನಾವು ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಇಲ್ಲಿ ನಾವು ಸಾಮಾನ್ಯವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಅನ್ನು ಹೊಂದಿದ್ದೇವೆ ಈ ಪದವು ಗೆ ಸಮೀಪಿಸುತ್ತಿದ್ದಂತೆ 1 ಕ್ಕೆ ತಲುಪುತ್ತದೆ ನಾವು ಯಾವುದೇ ತೊಂದರೆಗಳನ್ನು ಸೃಷ್ಟಿಸುವುದಿಲ್ಲ ಮತ್ತು ಈಗ ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ಇಲ್ಲಿ ನೀಡಲಾದ ಈ ಕಾರ್ಯವು ಇಂಟಿಗ್ರಾಂಡ್ ನಂತೆ ವರ್ತಿಸುತ್ತಿದೆ ಗೆ ಹೋದಂತೆ ವರ್ತಿಸುತ್ತದೆ ಮತ್ತು ಹೋಲಿಕೆಗಾಗಿ ಕಾರ್ಯಗಳನ್ನು ಹೊಂದಿಸಲು ಇದು ನಮಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಗಮನಿಸಿ ಮತ್ತು ಆಗಲಿ ಒಮ್ಮುಖವಾಗುವುದರಿಂದ ಒಮ್ಮುಖವಾಗುತ್ತದೆ ಇಲ್ಲಿ ಮುಖ್ಯ ಅಂಶವೆಂದರೆ x ಅನಂತಕ್ಕೆ ಸಮೀಪಿಸುತ್ತಿದ್ದಂತೆ ಈ ಸಂಯೋಜನೆಯ ನಡವಳಿಕೆಯನ್ನು ನಾವು ನೋಡಬೇಕಾಗಿದೆ ಇದು ಪ್ರಕಾರದ ಕಾರ್ಯಕ್ಕಿಂತ ಸರಳವಾದ ಕಾರ್ಯ 1 ರ ಪ್ರಕಾರ ಹೇಗೆ ವರ್ತಿಸುತ್ತದೆ ತದನಂತರ ನಾವು ಈ ಮಿತಿಯನ್ನು ಸುಲಭವಾಗಿ ಪಡೆಯಬಹುದು ಈ ಸಂದರ್ಭದಲ್ಲಿ ಅದು ಶೂನ್ಯೇತರವಾಗಿರುತ್ತದೆ ಆದ್ದರಿಂದ 1 ಮತ್ತು ನಂತರ ಇದು ಒಮ್ಮುಖವಾಗುತ್ತದೆ ಎಂದು ನಾವು ತೀರ್ಮಾನಿಸಬಹುದು ಆದ್ದರಿಂದ ಇದು ಕೂಡ ಒಮ್ಮುಖವಾಗಲಿದೆ ಮುಂದಿನ ಸಮಸ್ಯೆ ನಾವು ಈ ಅವಿಭಾಜ್ಯ ನ ಒಮ್ಮುಖವನ್ನು ಪರೀಕ್ಷಿಸುತ್ತೇವೆ ಈ ಸಂದರ್ಭದಲ್ಲಿ ಸಹ ನೀವು ಮೊದಲಿನಂತೆಯೇ ಸಮೀಪಿಸುತ್ತೀರಿ ಆದ್ದರಿಂದ ನಾವು ಈ ಅನ್ನು ಹೊಂದಿದ್ದೇವೆ ಮತ್ತು ನಂತರ ಈ ಕಾರ್ಯದ ನಡವಳಿಕೆಯನ್ನು ನಾವು ಇಲ್ಲಿ ಪರೀಕ್ಷಿಸುತ್ತೇವೆ ನಾವು ಅಂಶದಲ್ಲಿ ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನೀವು 2 ಅನ್ನು ತೆಗೆದುಕೊಂಡರೆ ಮತ್ತು ಚದರ ಮೂಲವಿದೆ ಆದ್ದರಿಂದ ಇಲ್ಲಿ ಇರುತ್ತದೆ ಈ ಪದವು ನಂತೆ ಯಾವುದೇ ಸಮಸ್ಯೆಯನ್ನು ಸೃಷ್ಟಿಸುವುದಿಲ್ಲ ಏಕೆಂದರೆ ಇದು ಇಲ್ಲಿ ಕೇವಲ ಒಂದು ಆಗಿರುತ್ತದೆ ನಡವಳಿಕೆಯು ಈ ಎರಡು ಪದಗಳಿಂದ ಪ್ರಭಾವಿತವಾಗಿರುತ್ತದೆ ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ x ಪವರ್ 5 ರಿಂದ 2 ಮತ್ತು ನಂತರ 2 ಮತ್ತು ಈ ಪದವು ಸ್ಕ್ವೇರ್ ರೂಟ್ ಅನ್ನು ಎಂದು ಯಾವುದೇ ತೊಂದರೆಯನ್ನು ಸೃಷ್ಟಿಸುವುದಿಲ್ಲ ಇದು 1 x 1 ನಂತೆ ವರ್ತಿಸುತ್ತಿದೆ ಇದು 1 ರಿಂದ 2 ಆಗಿದೆ ಸ್ಕ್ವೇರ್ ರೂಟ್ x ಆದ್ದರಿಂದ ಇದು ನಂತೆ ವರ್ತಿಸುತ್ತಿದೆ ಇದರ ಆಧಾರದ ಮೇಲೆ ಈಗ ನಾವು ಕಾರ್ಯವನ್ನು ಆಯ್ಕೆ ಮಾಡಬಹುದು ನಾವು g ಕಾರ್ಯವನ್ನು ಆಯ್ಕೆ ಮಾಡಬಹುದು ಮತ್ತು ಈಗ ಈ ಸಂದರ್ಭದಲ್ಲಿ ನಾವು ಮತ್ತೆ ಈ ಅನ್ನು ತೆಗೆದುಕೊಳ್ಳುತ್ತೇವೆ ಈ ಮಿತಿ 1 ರಂತೆ ಬರಲಿದೆ ಈ ಎರಡು ಕಾರ್ಯಗಳ ಅನುಪಾತವಾಗಿ ನಾವು ಇಲ್ಲಿ ಶೂನ್ಯೇತರ ಮಿತಿಯನ್ನು ಪಡೆಯುತ್ತಿದ್ದೇವೆ ಎರಡೂ ಅವಿಭಾಜ್ಯಗಳು ಒಂದೇ ರೀತಿ ವರ್ತಿಸುತ್ತವೆ ಈ ಸಂದರ್ಭದಲ್ಲಿ ಈ ಎಂದು ಈ g ಅವಿಭಾಜ್ಯದ ಬಗ್ಗೆ ನಮಗೆ ತಿಳಿದಿದೆ ಇಲ್ಲಿ x ಕ್ಕಿಂತ ಕಡಿಮೆ ಇರುವ ಅರ್ಧದಷ್ಟಿದೆ ಇದು ಪರೀಕ್ಷಾ ಅವಿಭಾಜ್ಯವಾಗಿದ್ದರಿಂದ ಇದು ಮೂಲತಃ ಈ ಅವಿಭಾಜ್ಯವನ್ನು ಬೇರೆಡೆಗೆ ತಿರುಗಿಸುತ್ತದೆ ಮತ್ತು ಈ x 1 ಕ್ಕಿಂತ ಕಡಿಮೆ ಅಥವಾ ಸಮನಾಗಿದ್ದಾಗ ನಮಗೆ ವ್ಯತ್ಯಾಸವಿದೆ ಆದ್ದರಿಂದ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಮತ್ತು ಎರಡೂ ಅವಿಭಾಜ್ಯಗಳು ಒಂದೇ ರೀತಿ ವರ್ತಿಸುತ್ತವೆ ಸಮಸ್ಯೆಯಲ್ಲಿ ನೀಡಲಾದ ಅವಿಭಾಜ್ಯವು ಹೋಲಿಕೆ ಪರೀಕ್ಷೆಯಿಂದ ಕೂಡ ಭಿನ್ನವಾಗಿರುತ್ತದೆ ಈ ಹೋಲಿಕೆ ಪರೀಕ್ಷೆಯನ್ನು ಬಳಸಿಕೊಂಡು ಈ ಅವಿಭಾಜ್ಯದ ವ್ಯತ್ಯಾಸವನ್ನು ನಾವು ಮತ್ತೆ ಸಾಬೀತುಪಡಿಸಿದ್ದೇವೆ ಇದು ಮತ್ತೊಂದು ಸಮಸ್ಯೆಯಾಗಿದೆ ಅಲ್ಲಿ ಈ ಅವಿಭಾಜ್ಯ ಒಮ್ಮುಖವಾಗುವುದನ್ನು ನಾವು ತೋರಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಅವಿಭಾಜ್ಯವನ್ನು ಎಂದು ಎರಡು ಭಾಗಗಳಾಗಿ ವಿಂಗಡಿಸುತ್ತೇವೆ ಈ ಭಾಗವನ್ನು ಇಲ್ಲಿ 0 ರಿಂದ 1 ರವರೆಗೆ ತೆಗೆದುಹಾಕಲು ನಾವು ಹೆಚ್ಚಾಗಿ ಬಳಸುತ್ತಿದ್ದೆವು ಏಕೆಂದರೆ ಸರಿಯಾದ ಅವಿಭಾಜ್ಯವಾಗಿದೆ ಇದು ಈಗ ತೊಂದರೆಗೊಳಗಾಗುತ್ತಿಲ್ಲ ಇದು ಸರಿಯಾದ ಅವಿಭಾಜ್ಯವಾಗಿದೆ ಅಂದರೆ ಈ ಅವಿಭಾಜ್ಯದ ಈ ಸೀಮಿತ ಮೌಲ್ಯವನ್ನು ನಾವು ಹೊಂದಿದ್ದೇವೆ ಈಗ ನಾವು ಈ ಅವಿಭಾಜ್ಯವನ್ನು ಮಾತ್ರ ಇಲ್ಲಿ ಚರ್ಚಿಸುತ್ತೇವೆ ಆದ್ದರಿಂದ ಇದು ಒಮ್ಮುಖದ ಅವಿಭಾಜ್ಯವಾಗಿದ್ದರೆ ಎಲ್ಲವೂ ಒಮ್ಮುಖವಾಗುತ್ತವೆ ಅದು ಸ್ವಾಭಾವಿಕವಾಗಿ ಭಿನ್ನವಾಗಿದ್ದರೆ ಕೊಟ್ಟಿರುವ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಇಲ್ಲಿ ನಾವು ಗಮನಿಸಿದ ಹೋಲಿಕೆ ಪರೀಕ್ಷೆಯನ್ನು ಅನ್ವಯಿಸಲು ಈಗ ನಾವು ಇದನ್ನು ವಿಸ್ತರಿಸಿದರೆ ಈ ಆದ್ದರಿಂದ ನಮ್ಮಲ್ಲಿ ಇದೆ ಇದು ವಿಸ್ತರಣೆ ಮತ್ತು ಇದು ಯಾವಾಗಲೂ ಪದಕ್ಕಿಂತ ಹೆಚ್ಚಾಗಿರುತ್ತದೆ x ಕಟ್ಟುನಿಟ್ಟಾಗಿ ಸಕಾರಾತ್ಮಕವಾಗಿದೆಯೆ ಎಂದು ನಾವು ಈ ಎಲ್ಲ ಸಕಾರಾತ್ಮಕ ಪದಗಳನ್ನು ಹೊಂದಿದ್ದೇವೆ ಆದ್ದರಿಂದ ಎಲ್ಲಾ x 0 ಅಥವಾ x 0 ಗೆ ಈ ಪದವು ಈ ಪದಕ್ಕಿಂತ ದೊಡ್ಡದಾಗಿರುತ್ತದೆ ಏಕೆಂದರೆ ಪದವು ಈಗಾಗಲೇ ಇಲ್ಲಿ ಹೊಂದಿಸುತ್ತದೆ ವಾಸ್ತವವಾಗಿ x 0 ಸಹ ಎಲ್ಲಾ x ಗೆ ಇದು ಈಗ ನಿಜವಾಗಿದೆ 1 ಇದು ಇದಕ್ಕಿಂತ ದೊಡ್ಡದಾಗಿರುತ್ತದೆ ಏಕೆಂದರೆ ಇದು ನಾವು ಇಲ್ಲಿ ತೆಗೆದುಕೊಂಡ ಅದೇ ಪದ ಮತ್ತು ಉಳಿದವುಗಳೆಲ್ಲವೂ ಸಕಾರಾತ್ಮಕ ಪದಗಳಾಗಿವೆ ಯಾವುದೇ ಸಂದರ್ಭದಲ್ಲಿ ಇದು ಎಲ್ಲ x ಗೆ ಈ ಸಮಾನತೆಗೆ ಈ ಅಸಮಾನತೆಯನ್ನು ಹೊಂದಿರುತ್ತದೆ ಮತ್ತು ಈಗ ನಾವು ಇಲ್ಲಿ ಏನು ಮಾಡುತ್ತೇವೆ ಆದ್ದರಿಂದ ನಾವು ಈಗ ಫಲಿತಾಂಶವನ್ನು ಹೊಂದಿದ್ದೇವೆ ನಾವು ಅದನ್ನು ತಲೆಕೆಳಗಾಗಿಸಬಹುದು ನಾವು ಅನ್ನು ಹೊಂದಿದ್ದೇವೆ ನಾವು ಈಗ x 0 ಅನ್ನು ನಮ್ಮ ಸಮಸ್ಯೆಯಲ್ಲಿ ತೆಗೆದುಕೊಳ್ಳುತ್ತಿಲ್ಲ ಇದು x 1 ಗೆ ಸ್ವಾಭಾವಿಕವಾಗಿ ನಿಜವಾಗಿದೆ ನಾವು ಈ ಪದವನ್ನು ಹೊಂದಿದ್ದೇವೆ ಮತ್ತು ಇದು ಪರೀಕ್ಷಿಸುವ ಅವಿಭಾಜ್ಯವನ್ನು ನಾವು ತಿಳಿದಿದ್ದೇವೆ ಇದು ಒಮ್ಮುಖವಾಗುತ್ತದೆ ಮತ್ತು ನಂತರ ಈ ಹೋಲಿಕೆ ಪರೀಕ್ಷೆಯಿಂದ ಏಕೆಂದರೆ ಇಲ್ಲಿ ಈ ಕಾರ್ಯವು ದೊಡ್ಡ ಮೌಲ್ಯಗಳನ್ನು ನಂತರ ಅನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಅವಿಭಾಜ್ಯದಲ್ಲಿ ಪ್ರಾಬಲ್ಯ ಹೊಂದಿರುವ ಈ ಅವಿಭಾಜ್ಯವು ಒಮ್ಮುಖವಾಗುತ್ತದೆ ಆದ್ದರಿಂದ ಈ ಅವಿಭಾಜ್ಯ ಸಹ ಒಮ್ಮುಖವಾಗುವುದನ್ನು ಇದು ಸೂಚಿಸುತ್ತದೆ ಈಗ ಈ ಅವಿಭಾಜ್ಯವು ಒಮ್ಮುಖಗೊಳ್ಳುತ್ತದೆ ಮತ್ತು ಇದು ಸರಿಯಾದ ಅವಿಭಾಜ್ಯ ಆಗುತ್ತದೆ ಆದ್ದರಿಂದ ಇಲ್ಲಿ ಕೊಟ್ಟಿರುವ ಅವಿಭಾಜ್ಯವು ಒಮ್ಮುಖವಾಗುತ್ತದೆ ಇದು ನಾವು ತೋರಿಸಲು ಬಯಸುವುದನ್ನು ಒಮ್ಮುಖಗೊಳಿಸುತ್ತದೆ ಈ ರೀತಿಯಲ್ಲಿ ನಿರ್ವಹಿಸುವ ಮೂಲಕ ಇದು ಸುಲಭವಾಗಿದೆ ಏಕೆಂದರೆ ನಾವು ಈ ಎರಡು ಅವಿಭಾಜ್ಯಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ ಏಕೆಂದರೆ x 1 ಕ್ಕಿಂತ ಹೆಚ್ಚಿದ್ದರೆ ಸುಲಭವಾಗಿ 0 ಗೆ ಸಮನಾಗಿರುವುದಿಲ್ಲ ನಾವು ಅದನ್ನು ಇಲ್ಲಿ ಗೆ ತಿರುಗಿಸಬಹುದು ಮತ್ತು ಸಹಾಯ ಮಾಡುವ ಎರಡು ಅವಿಭಾಜ್ಯಗಳಾಗಿ ವಿಂಗಡಿಸಬಹುದು ಏಕೆಂದರೆ ಮೊದಲನೆಯದು ಸರಿಯಾದದು ಮತ್ತು ಈಗ ಹೇಗಾದರೂ 1 ಕ್ಕಿಂತ ದೊಡ್ಡದಾಗಿದೆ ಅದು ಒಮ್ಮುಖವಾಗುತ್ತದೆ ನಂತರ ಮೊತ್ತವು ಒಮ್ಮುಖವಾಗುತ್ತದೆ ಮತ್ತು ಮೂಲವು ಕೊಟ್ಟಿರುವ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಈಗ ನೀವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೀರಿ ಈ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಈ ಸಂದರ್ಭದಲ್ಲಿ ನಾವು ಇದನ್ನು ಸಹ ವ್ಯವಹರಿಸುತ್ತೇವೆ ಏಕೆಂದರೆ x 0 ನಲ್ಲಿ ನಮಗೆ x ನೊಂದಿಗೆ ಈ ಸಮಸ್ಯೆ ಇದೆ ಈ ಅನ್ನು ಮತ್ತೆ ಮುರಿಯೋಣ ಮತ್ತು ಇಲ್ಲಿ ಮೊದಲ ಅವಿಭಾಜ್ಯವು ಸರಿಯಾದ ಅವಿಭಾಜ್ಯವಾಗಿದೆ ನಾವು ಕೊನೆಯ ಉಪನ್ಯಾಸದಲ್ಲಿ ಚರ್ಚಿಸಿದ್ದೇವೆ ಏಕೆಂದರೆ ಈ ಮಿತಿ ಆಗಿ ಸೀಮಿತವಾಗಿದೆ ಇದು ಸರಿಯಾದ ಅವಿಭಾಜ್ಯವಾಗಿದ್ದು ಅದು ನಂತಹ ಏಕೈಕ ಸಮಸ್ಯಾತ್ಮಕ ಬಿಂದುವಾಗಿದೆ ಆದರೆ ಈ ಮಿತಿಯು ಸೀಮಿತವಾಗಿದೆ ಮತ್ತು ಆ ಸಂದರ್ಭದಲ್ಲಿ ಇದ್ದಾಗಲೂ ಇಂಟಿಗ್ರಾಂಡ್ನಲ್ಲಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಆದ್ದರಿಂದ ಇದು ಸರಿಯಾದ ಅವಿಭಾಜ್ಯವಾಗಿದೆ ಎರಡನೆಯದು ಈಗ ಇದು ಕೂಡ ಒಮ್ಮುಖವಾಗುವುದು ಮತ್ತು ಕಾರಣ ಸ್ಪಷ್ಟವಾಗಿದೆ ಎಂದು ನಾವು ಚರ್ಚಿಸುತ್ತೇವೆ ಏಕೆಂದರೆ ಇಲ್ಲಿ ನೀಡಲಾದ ಇಂಟಿಗ್ರಾಂಡ್ ಮತ್ತು ಕೂಡ ಒಮ್ಮುಖವಾಗುವುದು ನಮಗೆ ತಿಳಿದಿದೆ ಇಲ್ಲಿ ಇದು ಪ್ರಬಲವಾದ ಅವಿಭಾಜ್ಯವಾಗಿದೆ ಏಕೆಂದರೆ ಈ ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತಿದೆ ನಂತರ ಈ ಅವಿಭಾಜ್ಯ ಒಮ್ಮುಖವಾಗುತ್ತದೆ ಹೋಲಿಕೆ ಪರೀಕ್ಷೆಯ ಮೂಲಕ ಈ ಸಹ ಒಮ್ಮುಖವಾಗಲಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದು ಆಗಿದ್ದ ಈ ಪರೀಕ್ಷಾ ಅವಿಭಾಜ್ಯವನ್ನು ಆಧರಿಸಿ ಸಹ ಒಮ್ಮುಖಗೊಳ್ಳುತ್ತದೆ ಇಲ್ಲಿ ಇದು ಪ್ರಬಲವಾದ ಅವಿಭಾಜ್ಯವಾಗಿತ್ತು ಸ್ವಾಭಾವಿಕವಾಗಿ ಇದು ಕೂಡ ಒಮ್ಮುಖವಾಗುವುದು ನಾವು ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಈ ಭಿನ್ನವಾಗಿದೆ ಎಂದು ಇಲ್ಲಿ ನಾವು ತೋರಿಸುತ್ತೇವೆ ನಾವು ಈ ಅನ್ನು ಸಂಯೋಜಿಸುವ ಪದವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಇದು ಎಂದು ಊಹಿಸೋಣ f ಗಿಂತ ಆಗಿದೆ ಈ x ಅನ್ನು ನಾವು ಛೇದಗಳಿಗೆ ತರಬಹುದು ನಾವು ಇಲ್ಲಿ x ಅನ್ನು ಹೊಂದಿದ್ದೇವೆ ಮತ್ತು ಈ ಇದನ್ನು ಹೊರತೆಗೆಯುತ್ತೇವೆ ಏಕೆಂದರೆ ನಾವು ನಡವಳಿಕೆಯನ್ನು ಎಂದು ನೋಡಲು ಬಯಸುತ್ತೇವೆ ಆ ಸಂದರ್ಭದಲ್ಲಿ ನಾವು ಈ ಅನ್ನು ಇಲ್ಲಿಗೆ ತೆಗೆದುಕೊಳ್ಳುತ್ತೇವೆ ಇದು ಈ x ಆಗಿದೆ ತದನಂತರ ನಾವು ಮತ್ತೆ ಇಲ್ಲಿ ಅನ್ನು ಹೊಂದಿದ್ದೇವೆ ಇದು 13 ಆಗಿದೆ ಆದ್ದರಿಂದ x ಅನಂತಕ್ಕೆ ಸಮೀಪಿಸುತ್ತಿದ್ದಂತೆ ಇದು 1 ಆಗಿರುತ್ತದೆ ಮತ್ತು ಇಲ್ಲಿ ಆಗಿತ್ತು ಇದು ಸ್ಥಿರ ಪದ 2 ಆಗಿರುತ್ತದೆ ಮುಖ್ಯವಾಗಿ ಇದರ ನಡವಳಿಕೆಯನ್ನು ನಾವು ಈ ಪದದಿಂದ ಇಲ್ಲಿ ನೋಡಬಹುದು ಆದ್ದರಿಂದ ಅಥವಾ ಇದು ಆದಾಗ ಇಲ್ಲಿ ಈ ಕಾರ್ಯವು ಆದಾಗ ಇಂಟಿಗ್ರಾಂಡ್ ಆಗಿ ವರ್ತಿಸುತ್ತದೆ ಮತ್ತು ಈಗ ನಾವು ಈ g ಕಾರ್ಯವನ್ನು ಪಡೆದುಕೊಂಡಿದ್ದೇವೆ ಈ ಕಾರ್ಯವನ್ನು ಗೆ ಸಮಾನವಾದ ಎಂದು ತೆಗೆದುಕೊಂಡರೆ ನಾವು ಮಿತಿಯನ್ನು ಸಂಗ್ರಹಿಸಬಹುದು ಆದ್ದರಿಂದ ಈ ಕ್ರಿಯೆಯ ನ ಮಿತಿ ಆದ್ದರಿಂದ ಮಿತಿ ಆದ್ದರಿಂದ ನಾನು ಅಂಶಕ್ಕೆ ತೆಗೆದುಕೊಳ್ಳಬಹುದು ಈಗ ನಾವು ಇಲ್ಲಿ ಏನು ಹೊಂದಿದ್ದೇವೆ ಇದು ಮಿತಿ ಮತ್ತು ಅಲ್ಲಿ ನಾವು ಅನ್ನು ಹೊಂದಿದ್ದೇವೆ ನಂತೆ ಇದು ಆಗಿರುತ್ತದೆ ಮತ್ತು ಇದು 1 ಕ್ಕೆ ಹೋಗುತ್ತದೆ ಆದ್ದರಿಂದ ನಾವು ಈ ಮಿತಿಯನ್ನು ಪಡೆದುಕೊಂಡಿದ್ದೇವೆ ಈಗ ಈ ಮಿತಿ ಒಂದೇ ಆಗಿರುವುದರಿಂದ ಈ ಮಿತಿ ಶೂನ್ಯೇತರ ಸಂಖ್ಯೆಯಾಗಿದೆ ಈಗ ತೀರ್ಮಾನವೆಂದರೆ f ಮೇಲೆ ಅವಿಭಾಜ್ಯ ಮತ್ತು g ಮೇಲೆ ಅವಿಭಾಜ್ಯ ಎರಡೂ ಅವು ಒಂದೇ ರೀತಿ ವರ್ತಿಸುತ್ತವೆ ಈ ಸಂದರ್ಭದಲ್ಲಿ ಈ ಅವಿಭಾಜ್ಯ 0 ರಿಂದ ಎಂದು ನಮಗೆ ತಿಳಿದಿದೆ ಇಲ್ಲಿ p 1 ಕ್ಕಿಂತ ಕಡಿಮೆಯಿದೆ ಆದ್ದರಿಂದ ಈ ಅವಿಭಾಜ್ಯವು ವಿಭಿನ್ನವಾಗಿರುತ್ತದೆ ಈ ಅವಿಭಾಜ್ಯವು ಭಿನ್ನವಾಗಿರುತ್ತದೆ ಮತ್ತು fನ ಅವಿಭಾಜ್ಯವು ಸಹ ಭಿನ್ನವಾಗಿರುತ್ತದೆ ಇದನ್ನು ಇಲ್ಲಿ ನೀಡಲಾಗಿದೆ ಈ ಅವಿಭಾಜ್ಯವು ನಮ್ಮನ್ನು ಅವಿಭಾಜ್ಯದೊಂದಿಗೆ ಹೋಲಿಸಿರುವುದರಿಂದ ಭಿನ್ನವಾಗಿದೆ ಮತ್ತು ಎರಡು ವಿಭಿನ್ನವಾಗಿ ವರ್ತಿಸಬೇಕು ಏಕೆಂದರೆ ಅದರ ನಡವಳಿಕೆಯು ನಂತೆಯೇ ಇರುತ್ತದೆ ಇದನ್ನು ಹೊಂದಿರುವ ನಾವು ಈಗ ತೀರ್ಮಾನಕ್ಕೆ ಹೋಗುತ್ತೇವೆ F ನಲ್ಲಿ ಎಂದು ಈ ಸಂಬಂಧವನ್ನು ಹೊಂದಿರುವಾಗ ಎರಡು ಹೋಲಿಕೆ ಪರೀಕ್ಷೆಗಳ ಪರೀಕ್ಷಾ ಸಂಖ್ಯೆ 1 ಅನ್ನು ನಾವು ನೋಡಿದ್ದೇವೆ ಆ ಸಂದರ್ಭದಲ್ಲಿ ಈ g ಒಮ್ಮುಖವಾಗುವುದು ನಮಗೆ ತಿಳಿದಿದ್ದರೆ ಈ g ದೊಡ್ಡ ಅವಿಭಾಜ್ಯವನ್ನು ಒಮ್ಮುಖಗೊಳಿಸುತ್ತದೆ ಅದು ದೊಡ್ಡ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ ಇದು ಒಮ್ಮುಖವಾಗಿದ್ದರೆ ಇನ್ನೊಂದು ಒಮ್ಮುಖವಾಗುತ್ತದೆ ಮತ್ತು ಅದು ವಿಭಿನ್ನವಾಗಿದ್ದರೆ ಅದು ಚಿಕ್ಕದನ್ನು ಬೇರೆಡೆಗೆ ತಿರುಗಿಸಿದರೆ ಇನ್ನೊಂದೂ ಸಹ ಭಿನ್ನವಾಗಿರುತ್ತದೆ ಹೋಲಿಕೆ ಪರೀಕ್ಷೆ 2 ಮತ್ತೆ ನಾವು ಈ ಸಂಬಂಧಗಳನ್ನು ಹೊಂದಿದ್ದೇವೆ ಇದು ಕಟ್ಟುನಿಟ್ಟಾಗಿ ಸಮನಾಗಿರಬಹುದು ಏಕೆಂದರೆ ಆ ಕನಿಷ್ಠ ಈ g 0 ಆಗಿರಬಾರದು ಈ ಮೌಲ್ಯವು k ಆಗಿದ್ದರೆ ಮತ್ತು k ≠ 0 ಆಗಿದ್ದರೆ ಅವೆರಡೂ ಒಂದೇ ರೀತಿ ವರ್ತಿಸುತ್ತದೆ ಮತ್ತು k 0 ಗೆ ಸಮನಾಗಿದ್ದರೆ ಇದು ಹೆಚ್ಚು ವೇಗವಾಗಿ ಬೆಳೆಯುತ್ತಿದೆ ಒಂದು ವೇಳೆ ಇದು ಒಮ್ಮುಖವಾಗಿದ್ದರೆ ಇನ್ನೊಂದು ಒಮ್ಮುಖವಾಗುತ್ತದೆ ಮತ್ತು ಈ k ಅನಂತವಾಗಿ ಬಂದರೆ ನಮಗೆ ಫಲಿತಾಂಶವೂ ಇದೆ ಮತ್ತು ಇದು g ಅವಿಭಾಜ್ಯವನ್ನು ಬೇರೆಡೆಗೆ ತಿರುಗಿಸುತ್ತದೆ ಅದು ಈಗ ಈ f ಪ್ರಾಬಲ್ಯ ಹೊಂದಿದೆ ಆ ಸಂದರ್ಭದಲ್ಲಿ ಚಿಕ್ಕದು ಸ್ವಾಭಾವಿಕವಾಗಿ ಭಿನ್ನವಾಗಿದ್ದರೆ ದೊಡ್ಡದೂ ಸಹ ಭಿನ್ನವಾಗಿರುತ್ತದೆ ಈ ಹೋಲಿಕೆ ಪರೀಕ್ಷೆ 1 ಮತ್ತು ಹೋಲಿಕೆ ಪರೀಕ್ಷೆ 2 ಈ ಉಪನ್ಯಾಸದ ತೀರ್ಮಾನವಾಗಿತ್ತು ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು